ಆದ್ದರಿಂದ 1 ಡಿ ಉದಾಹರಣೆಯಾದ ಸರಳವಾದ ಉದಾಹರಣೆಯೊಂದಿಗೆ ಮುಂದುವರಿಯೋಣ ಆದ್ದರಿಂದ ನಾನು ಮಾಡಲು ಹೊರಟಿರುವುದು ನನ್ನ 1 ಡಿ ಉದಾಹರಣೆಗಾಗಿ ನಾನು ಸ್ಟ್ರಿಂಗ್ ತೆಗೆದುಕೊಳ್ಳಲಿದ್ದೇನೆ ಮತ್ತು ಈ ಸ್ಟ್ರಿಂಗ್ ಅನ್ನು x0 ಮತ್ತು x1 ಎರಡು ಪಾಯಿಂಟ್ಗಳಲ್ಲಿ ಕಟ್ಟಲಾಗಿದೆ ಆದ್ದರಿಂದ ಅದು ನನ್ನ ಸ್ಟ್ರಿಂಗ್ ಆಗಿದೆ ಅದು ನಿರ್ಬಂಧಿತವಾಗಿದೆ ಎರಡು ತುದಿಗಳಲ್ಲಿ ಕಟ್ಟಲಾಗುತ್ತದೆ ಮತ್ತು ಅದು ಹೇಗಾದರೂ ನಡುವೆ ಆಂದೋಲನಗೊಳ್ಳುತ್ತದೆ ಆದ್ದರಿಂದ ನಿಮ್ಮಿಂದ ಹಿಂತಿರುಗಿ 12 ನೇ ತರಗತಿ ನೀವು ಈ ರೀತಿಯ ಸಮೀಕರಣಗಳನ್ನು ಸ್ಟ್ರಿಂಗ್ ಮೇಲಿನ ಉದ್ವೇಗವನ್ನು ಪರಿಹರಿಸಲು ಮತ್ತು ಸ್ಥಳಾಂತರವನ್ನು ಲೆಕ್ಕಹಾಕಲು ಬಳಸಿದ್ದೀರಿ ಸಾಕಷ್ಟು ನಿರ್ಬಂಧಗಳಿವೆ ನಾವು ಅವೆಲ್ಲವುಗಳನ್ನೂ ಈ ಭೇದಾತ್ಮಕ ಸಮೀಕರಣಕ್ಕೆ ಹೀರಿಕೊಳ್ಳುತ್ತೇವೆ ಅದು u ನ ಎರಡನೇ ವ್ಯುತ್ಪನ್ನ ಎಂದು ಹೇಳುತ್ತದೆ ಹಾಗಾದರೆ u ಎಂದರೇನು ಯಾವುದೇ x ಸ್ಥಾನದಲ್ಲಿ ಸ್ಟ್ರಿಂಗ್ನ ಸ್ಥಳಾಂತರ ಸರಿ ಆದ್ದರಿಂದ ಸ್ಟ್ರಿಂಗ್ ಸರಿ ಮತ್ತು F ಅನ್ವಯಿಕ ಬಲವಾಗಿದೆ ಆದ್ದರಿಂದ ಈ ಸಮೀಕರಣವನ್ನು ನಾವು ಹೇಗೆ ಸರಿಯಾಗಿ ಪಡೆದುಕೊಂಡಿದ್ದೇವೆ ಎಂದು ನಾವು ಚಿಂತಿಸಬೇಕಾಗಿಲ್ಲ ಯಂತ್ರಶಾಸ್ತ್ರವು ಈ ಸಮೀಕರಣವನ್ನು ನಮಗೆ ನೀಡಿದೆ ಇದು ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವಾಗಿದೆ ನಾನು ಬಾವಿಯನ್ನು ನಿರ್ಲಕ್ಷಿಸಿದರೆ ನೀವು ಈಗಾಗಲೇ ನೋಡಬಹುದು ನನಗಿಂತ ನಾ ಮುಂದೆ ಹೋಗದಿರಲಿ ಹಂತ ಹಂತವಾಗಿ ಮುಂದುವರಿಯೋಣ ಕನಿಷ್ಠ ಸೆಟಪ್ ಸ್ಪಷ್ಟವಾಗಿದೆಯೇ ದಾರವನ್ನು ಎರಡು ತುದಿಗಳಲ್ಲಿ ಕಟ್ಟಲಾಗಿದೆ ಆದ್ದರಿಂದ ಅದು ನನ್ನ ಭೇದಾತ್ಮಕ ಸಮೀಕರಣವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಉದಾಹರಣೆಗೆ ನನ್ನ L ಆಪರೇಟರ್ ಏನು ವಿದ್ಯಾರ್ಥಿ ಅದು ಎಲ್ಲ ಸರಿಯಾಗಿದೆ ವಾಸ್ತವವಾಗಿ In fact ಇದು ಭಾಗಶಃ ವ್ಯುತ್ಪನ್ನಗಳನ್ನು ಬರೆಯುವ ಅಗತ್ಯವಿಲ್ಲ ಅದು 1 ಡಿ ಸಮಸ್ಯೆ ನಾನು ಅದನ್ನು ಒಟ್ಟು ಉತ್ಪನ್ನಗಳಾಗಿ ಬರೆಯಬಹುದು ಮತ್ತು ಹಿಂದಿನ ಸ್ಲೈಡ್ನಿಂದ ನನ್ನದು u ಮತ್ತು F ಕ್ಯಾಪಿಟಲ್ F ಸರಿ ಆದ್ದರಿಂದ ನಾನು ಒಂದರಿಂದ ಒಂದು ವ್ಯವಸ್ಥೆ ತೆಗೆದುಕೊಂಡಿದ್ದೇನೆ ಈ ದೈಹಿಕ ಸಮಸ್ಯೆಗೆ ಏನು ಗಡಿ ಪರಿಸ್ಥಿತಿಗಳು ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ x 0 ಮತ್ತು x ಇನ್ನೊಂದಕ್ಕೆ 0 ಗೆ ಸಮಾನವಾಗಿರುತ್ತದೆ ಹೌದು ಇದನ್ನು ಎರಡು ತುದಿಗಳಲ್ಲಿ ಜೋಡಿಸಲಾಗಿದೆ ಆದ್ದರಿಂದ ಗಡಿ ಪರಿಸ್ಥಿತಿಗಳು ಎರಡೂ ತುದಿಗಳಲ್ಲಿರುತ್ತವೆ ಸ್ಥಳಾಂತರ ಸರಿ ವಿದ್ಯಾರ್ಥಿ ಇದು ಏನು ಏನು ವಿವರಿಸಲಾಗಿದೆ ಆದ್ದರಿಂದ ಇವುಗಳು ನೀವು ಹೇಳಬಹುದಾದ ಉಗುರುಗಳನ್ನು ತಿಳಿದಿರುವಂತೆಯೇ ಇರುತ್ತವೆ ಮತ್ತು ಈ ಎರಡು ಬಿಂದುಗಳಲ್ಲಿ ಈ ಅಂತ್ಯದ ನಡುವೆ ದಾರವನ್ನು ಕಟ್ಟಲಾಗುತ್ತದೆ ವಿದ್ಯಾರ್ಥಿ ಬಲವನ್ನು ಅನ್ವಯಿಸಲಾಗುತ್ತದೆ ಈ ರೀತಿಯಾಗಿ ಬಲವನ್ನು ಅನ್ವಯಿಸಲಾಗುತ್ತದೆ ಯಾವುದೇ ಸಮಯದಲ್ಲಿ ಅನಿಯಂತ್ರಿತ ಹಂತದಲ್ಲಿ ನಾನು ಕೆಲವು ಬಲವನ್ನು ಅನ್ವಯಿಸುತ್ತಿದ್ದೇನೆ ಆ ಬಲವು ಒಂದು ಹಂತದಲ್ಲಿ ಇರಬೇಕಾಗಿಲ್ಲ ಮತ್ತು ಅದನ್ನು ಉದ್ದಕ್ಕೂ ಅನ್ವಯಿಸಬಹುದು ಮತ್ತು ಅದನ್ನು fನಿಂದ ನೀಡಲಾಗುತ್ತದೆ f ಎಂಬುದು x ನ ಕಾರ್ಯವು ಸ್ಟ್ರಿಂಗ್ನಾದ್ಯಂತ ಶೂನ್ಯವಲ್ಲದದ್ದಾಗಿರಬಹುದು ನೀವು ಅದರ ಮೇಲೆ ವಸ್ತುವನ್ನು ಇರಿಸಬಹುದಿತ್ತು ಆದ್ದರಿಂದ f ಅನ್ನು ಸರಿಯಾಗಿ ವಿತರಿಸಲಾಗುತ್ತದೆ ಆದ್ದರಿಂದ f ನ ರೂಪ ಯಾವುದು ಎಂದು ನಾವು ಗಮನ ಕೊಡುವುದಿಲ್ಲ ಹಿಂದಿನ ಸ್ಲೈಡ್ನಲ್ಲಿ ಪ್ರೇರೇಪಿಸಿದಂತೆ ನಮ್ಮ ಮುಖ್ಯ ಉದ್ದೇಶ g ನ್ನು ಕಂಡುಕೊಳ್ಳುವುದು ನಾನು ನಿಮಗೆ ಎಲ್ಲವನ್ನೂ ಸರಿಯಾಗಿ ಹೇಳಬಲ್ಲೆ ಈಗ ಗ್ರೀನ್ನ ಕಾರ್ಯದ ವ್ಯಾಖ್ಯಾನವು ಈಗ ನಾವು ಬಳಸಬಹುದೆಂದು ನಾವು ಬಯಸುತ್ತೇವೆ ಕೊನೆಯ ಸ್ಲೈಡ್ನಂತೆ ಗ್ರೀನ್ನ ಕಾರ್ಯವನ್ನು ಇದು ಸರಳವಾಗಿ ವ್ಯಾಖ್ಯಾನಿಸಲು ನಾನು ಇಷ್ಟಪಡುತ್ತೇನೆ ಕೆಲವು ಸ್ಥಳಗಳಲ್ಲಿ ಇದನ್ನು ನೀವು ಕಾಣಬಹುದು ಹಾಗಾದರೆ ಈ ದೈಹಿಕ ಸಮಸ್ಯೆಯ ಜ್ಯಾಮಿತಿಯ ಪ್ರಕಾರ ಯಾವುದು ನಾವು ಅನ್ವಯಿಸುತ್ತಿದ್ದೇವೆ ಆದ್ದರಿಂದ ಇದು ನನ್ನ x ಅಕ್ಷ ಕೆಲವು ಹಂತದಲ್ಲಿ ಇಲ್ಲಿ x 'ಮುಗಿದಿದೆ ನಾನು ಒಂದು ಬಲವನ್ನು ಒಂದೇ ಹಂತದಲ್ಲಿ ಅನ್ವಯಿಸಿದ್ದೇನೆ ಎಂದು ನೆನಪಿಡಿ ಬಲಗೈ ಕೇವಲ ಒಂದು ಹಂತದಲ್ಲಿ ಶೂನ್ಯವಲ್ಲ ಇದು ಡೆಲ್ಟಾ ಕಾರ್ಯವಾಗಿದೆ ಆದ್ದರಿಂದ x x' ನಲ್ಲಿ ನಾನು ಕೆಲವು ಬಲವನ್ನು ಸರಿಯಾಗಿ ಅನ್ವಯಿಸಿದ್ದೇನೆ ಆದ್ದರಿಂದ ಈ ಬಲದ ಅನ್ವಯದಿಂದಾಗಿ ಸ್ಟ್ರಿಂಗ್ ಈಗ ಬಾಗುತ್ತದೆ ಇದರರ್ಥ ಈ ಸಂದರ್ಭದಲ್ಲಿ ಭೌತಿಕ ವ್ಯಾಖ್ಯಾನವು ಕಟ್ಟುನಿಟ್ಟಾಗಿ ಕಷ್ಟಕರವಾಗಿದೆ ಏಕೆಂದರೆ ನಾನು ಕಣ್ಮರೆಯಾಗುತ್ತಿರುವ ಸಣ್ಣ ಹಂತದಲ್ಲಿ ಬಹಳ ದೊಡ್ಡ ಬಲವನ್ನು ಅನ್ವಯಿಸುತ್ತಿದ್ದೇನೆ ಆದ್ದರಿಂದ ಈ ರೀತಿಯ ರೇಖಾಚಿತ್ರವನ್ನು ಸೆಳೆಯುವುದು ಸ್ವಲ್ಪ ತಪ್ಪುದಾರಿಗೆಳೆಯುವಂತಿದೆ ಏಕೆಂದರೆ ನನ್ನ ಪ್ರಕಾರ ಅನಂತದಲ್ಲಿ ತೋರಿಸುವುದು ಎಂದರೇನು ಡೆಲ್ಟಾ ಕ್ರಿಯೆಯ ಮೌಲ್ಯವು ಆ ಸಮಯದಲ್ಲಿ ಅನಂತವಾಗಿದೆ ಆದರೆ ಇದು ಕೇವಲ ಒಂದು ಪ್ರಾತಿನಿಧ್ಯವಾಗಿದ್ದು ಒಂದು ಹಂತವಾಗಿ ಏನಾಗುತ್ತಿದೆ ಎಂಬುದು ಈ ವ್ಯವಸ್ಥೆಗೆ ಒಂದು ಬಲವನ್ನು ಅನ್ವಯಿಸಲಾಗುತ್ತಿದೆ ಮತ್ತು ನಾವು ಇಲ್ಲಿ ಏನು ಮಾಡುತ್ತೇವೆ ಎಂದರೆ ವ್ಯವಸ್ಥೆಯ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನಾನು ಬಯಸುತ್ತೇನೆ ಆದ್ದರಿಂದ ಈ ಪ್ರತಿಕ್ರಿಯೆಯು ಅದೇ ಗಡಿ ಪರಿಸ್ಥಿತಿಗಳನ್ನು ಸಹ ಅನುಸರಿಸುತ್ತದೆ ಅದು ನಾವು ಸರಿಯಾಗುತ್ತೇವೆ ಎಂಬ ಒಂದು ಉಹೆಯಾಗಿದೆ ಅದು ಸಮಸ್ಯೆಯನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅದರ ನಂತರ ನೀವು ಸ್ಥಿರವಾದ ಸಮೀಕರಣಗಳನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಇದೇ ಗಡಿ ಪರಿಸ್ಥಿತಿಗಳನ್ನು ಹೇಳಬಹುದು ನಾನು ಏನು ಹೇಳಬಲ್ಲೆ Glx'0 ಏಕೆಂದರೆ ಅಲ್ಲಿ ಸ್ಟ್ರಿಂಗ್ ಅಂಟಿಕೊಂಡಿರುತ್ತದೆ ಮತ್ತು ನಾವು ಈಗ ನಾವು ಹೋಗಲಿದ್ದೇವೆ ಎಂದು ಹೇಳಿ ಆದ್ದರಿಂದ ನಾವು ಈ ಡೆಲ್ಟಾ ಕಾರ್ಯದಿಂದ ದೂರವಿರುತ್ತೇವೆ ಎಲ್ಲಾ ಸರಿಯಾದ ಸೆಟಪ್ ಸ್ಪಷ್ಟವಾಗಿದೆ ಮುಂದಿನ ಹಂತವು ಅದನ್ನು ಸರಿಪಡಿಸುತ್ತಿದೆ ಆದ್ದರಿಂದ ನಾವು ಅದನ್ನು ಪ್ರಾದೇಶಿಕ ಡೊಮೇನ್ನಲ್ಲಿಯೇ ನೇರವಾಗಿ ಪರಿಹರಿಸುತ್ತೇವೆ ಮೊದಲ ಹೆಜ್ಜೆ ಯಾವುದು ಎಂಬುದರ ಕುರಿತು ಯಾವುದೇ ಸುಳಿವು ಈ ಸಮೀಕರಣವನ್ನು ನೀವು ಇಲ್ಲಿ ನೋಡಿದಾಗ ಅದರ ಬಗ್ಗೆ ಕಷ್ಟಕರವಾದ ಭಾಗವೆಂದರೆ ಡೆಲ್ಟಾ ಕಾರ್ಯ ಅದು ಸ್ವಲ್ಪ ಕಷ್ಟವನ್ನುಂಟುಮಾಡುವ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಆದ್ದರಿಂದ ನಾನು ಏನನ್ನಾದರೂ ಪರಿಹರಿಸಲು ಬಯಸಿದರೆ ನಾನು ಮಾಡಲು ಪ್ರಯತ್ನಿಸುವ ಮೊದಲನೆಯದು ಡೆಲ್ಟಾ ಕಾರ್ಯವು ಇಲ್ಲದಿರುವ ಸಂದರ್ಭವನ್ನು ಪರಿಗಣಿಸುವುದು ಮತ್ತು ಅದು ಯಾವಾಗ ಸಂಭವಿಸುತ್ತದೆ ವಿದ್ಯಾರ್ಥಿ x ಆಗಿದೆ ಸರಿ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಇದನ್ನು ಇದ್ದಾಗ ಪರಿಹರಿಸಲು ಅವಕಾಶ ನೀಡುತ್ತೇವೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಈ ಸಮೀಕರಣವು ಸರಿಯಾಗುತ್ತದೆ ಆದ್ದರಿಂದ ಇದು ಕ್ಯಾಪಿಟಲ್ G ಆಗಿರಬೇಕು ಆದ್ದರಿಂದ ಒಂದು ಕ್ರಿಯೆಯ ಎರಡನೇ ಉತ್ಪನ್ನ ಶೂನ್ಯವಾಗಿರುತ್ತದೆ ಪ್ರೈಮ್ಡ್ ಅಥವಾ ಅನಿರ್ದಿಷ್ಟ ಯಾವ ನಿರ್ದೇಶಾಂಕಗಳಿಗೆ ಸಂಬಂಧಿಸಿದಂತೆ ನಾನು ಉತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇನೆ ವಿದ್ಯಾರ್ಥಿ ಅನ್ಪ್ರೈಮ್ಡ್ ಅನ್ಪ್ರೈಮ್ಡ್ ಇದು ಸರಳ ವಿಶ್ಲೇಷಣಾತ್ಮಕ ಪರಿಹಾರವನ್ನು ಹೊಂದಿದೆ ಹೌದು ಅದು ಏನು ವಿದ್ಯಾರ್ಥಿ ಇದು ರೇಖೀಯವಾಗಿದೆ ರೇಖೀಯ ಕಾರ್ಯ ಸರಿಯಾಗಿದೆ ಆದ್ದರಿಂದ ಇದು ಸರಳವಾಗಿದೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ಈ ಪರಿಸ್ಥಿತಿಯು ಎರಡು ಸಂಭವನೀಯ ರೀತಿಯಲ್ಲಿ ಎರಡು ಸಂಭವನೀಯಗಳಲ್ಲಿ ಸಂಭವಿಸಬಹುದು ಒಂದು ಮತ್ತು ಇನ್ನೊಂದು ಸರಿ ಆದ್ದರಿಂದ ನಾನು ಇದನ್ನು ಸೆಳೆಯುತ್ತೇನೆ ಆದ್ದರಿಂದ ಮತ್ತೆ ಇಲ್ಲಿಗೆ ಇದು ನನ್ನ x ಇದು ನನ್ನ ಉದ್ದ l ಇದು 0 ಮತ್ತು ಇಲ್ಲಿ ಕೆಲವು ಬಿಂದುಗಳು x' ಅದು ಭೌತಿಕ ಪರಿಸ್ಥಿತಿ ಸರಿ ಆದ್ದರಿಂದ ನಾನು ಎಂದು ಪರಿಗಣಿಸಿದಾಗ ಯಾವ ರೀತಿಯ ಪರಿಹಾರವನ್ನು ಬರೆಯಬಲ್ಲೆ ಆದ್ದರಿಂದ ಎರಡು ಪ್ರಕರಣಗಳು ಇರುತ್ತವೆ ಎರಡೂ ಸಂದರ್ಭಗಳಲ್ಲಿ ಮೊದಲ ಪ್ರಕರಣವು ಪರಿಹಾರ ಸರಿಯಾಗಿದೆ ಆದರೆ ಈ A ಮತ್ತು B ಗಳು ಎಡಭಾಗದಲ್ಲಿ ಒಂದೇ ಆಗಿರುತ್ತವೆ ಮತ್ತು ಬಲಕ್ಕೆ ಸರಿಯಾಗಿರಬೇಕಾಗಿಲ್ಲ ಆದ್ದರಿಂದ ನಾನು ಅದನ್ನು ಎಂದು ಬರೆಯುತ್ತೇನೆ ಮತ್ತು ಸರಿ ನಾನು ಈಗ ಸ್ಪಷ್ಟವಾಗಿ ಉಳಿದಿದ್ದೇನೆ ಆದ್ದರಿಂದ ಯಾರೂ ಇದರೊಂದಿಗೆ ವಾದಿಸಲು ಸಾಧ್ಯವಿಲ್ಲ ಈ ಎರಡೂ ಸಂದರ್ಭಗಳಲ್ಲಿ ನಾನು ಏಕರೂಪದ ಭೇದಾತ್ಮಕ ಸಮೀಕರಣವನ್ನು ಹೊಂದಿದ್ದೇನೆ ಅದು ಪರಿಹಾರವು ರೇಖೀಯ ಎರಡೂ ಬದಿಗಳು ಸರಿ ಆದ್ದರಿಂದ ಈ ಸಮಸ್ಯೆ ಎಷ್ಟು ಅಸ್ಥಿರಗಳನ್ನು ಪ್ರಸ್ತುತಪಡಿಸುತ್ತದೆ ಎಷ್ಟು ಅಪರಿಚಿತರು ಇದ್ದಾರೆ ವಿದ್ಯಾರ್ಥಿ 4 4 ತಿಳಿಯದಿರುವವು ಸರಿ ಆದ್ದರಿಂದ ನಾವು ಗಡಿ ಪರಿಸ್ಥಿತಿಗಳನ್ನು ಬಳಸೋಣ ಏಕೆಂದರೆ ಇದು ಇದನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತದೆ ಈಗಾಗಲೇ ನೀವು ಒಂದು ವಿಷಯವನ್ನು ಇಲ್ಲಿ ಹೇಳಬಹುದು ಇಲ್ಲಿ ಎಡಗೈ x ಮತ್ತು x' ನ ಕಾರ್ಯವಾಗಿದೆ ಬಲಗೈ ಕೇವಲ x ನ ಕಾರ್ಯವೆಂದು ತೋರುತ್ತದೆ ಆದ್ದರಿಂದ ಈ ಸ್ಥಿರಾಂಕಗಳು A ಮತ್ತು B ಗಳು x ನ ಕಾರ್ಯಗಳಾಗಿವೆ ಅದು ನೀವು ಈಗಲೇ ನಿರೀಕ್ಷಿಸಬಹುದು ಮತ್ತು ಅದು ಗಡಿ ಸ್ಥಿತಿಯಿಂದ ಬರುತ್ತದೆ ಆದ್ದರಿಂದ ನಾವು ಅನ್ವಯಿಸಬಹುದಾದ ಮೊದಲ ಗಡಿ ಸ್ಥಿತಿಯು x0 ನಲ್ಲಿದೆ ಆದ್ದರಿಂದ ನಾನು 1 ಸಮೀಕರಣವನ್ನು x 0 ಅನ್ನು 1 ನೇ ಸಂದರ್ಭದಲ್ಲಿ ಬರುತ್ತದೆ ಆದ್ದರಿಂದ ಇದು 1 ನೇ ಪ್ರಕರಣ ಇದು 2 ನೇ ಪ್ರಕರಣ ಆದ್ದರಿಂದ ಅದು ನನಗೆ ಏನು ಹೇಳುತ್ತದೆ ಇದರ ಅರ್ಥವೇನು ವಿದ್ಯಾರ್ಥಿಬಿ₁ ಶೂನ್ಯವಾಗಿರುತ್ತದೆ ನಾನು ಬಗ್ಗೆ ಏನನ್ನೂ ಹೇಳಲಾರೆ ಮುಂದಿನ ಸ್ಥಿತಿಯು ನಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಇಲ್ಲಿ ನಾನು ಅದನ್ನು ಹೇಳುತ್ತೇನೆ ಆದ್ದರಿಂದ ನಾನು ಎಂದು ಹೇಳಬಹುದು ಇನ್ನೊಂದು ವಿಷಯವೆಂದರೆ ದಾರವು ಮುರಿಯುವುದಿಲ್ಲ ಎಂದು ನಾವು ದೈಹಿಕವಾಗಿ ನಿರೀಕ್ಷಿಸುತ್ತೇವೆ ಆದ್ದರಿಂದ ಅದು ನಿರಂತರತೆಯ ಸಮೀಕರಣವಾಗಿದೆ ಆದ್ದರಿಂದ ನಿರಂತರತೆಯ ಸಮೀಕರಣವು ನಾನು ಒತ್ತಡವನ್ನು ಇತರ ಸ್ಥಳಗಳಲ್ಲಿ ಅನ್ವಯಿಸಿದ ಹಂತದಲ್ಲಿ ಸಂಭವಿಸುತ್ತದೆ ಅದು ಹೇಗಾದರೂ ಸಾಮಾನ್ಯ ವಾಗಿ ನಿರಂತರವಾಗಿರುತ್ತದೆ ಆದ್ದರಿಂದ ಇದು x x' ನಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಅದು ಸೂಚಿಸುತ್ತದೆ ಆದ್ದರಿಂದ ಈ ಎರಡು ಸಮೀಕರಣಗಳು ನನಗೆ ಏನು ಹೇಳುತ್ತವೆ ಆದ್ದರಿಂದ ಹೇಗಾದರೂ 0 ಆದ್ದರಿಂದ x ನಲ್ಲಿ ಎಡಗೈ ಏನು ವಿದ್ಯಾರ್ಥಿ ಹೌದು ಆದರೆ ನಾವು ನಿರಂತರತೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಇವುಗಳನ್ನು ಇಲ್ಲಿ ಪಡೆಯಲು ನಾವು ಬಳಸುತ್ತೇವೆ ಆದರೆ ನಾನು ಯಾವುದೇ ಪರಿಹಾರವನ್ನು ಪಡೆಯುತ್ತೇನೆ ಆದ್ದರಿಂದ ನಾವು x ನ ಎಡಕ್ಕೆ ಮತ್ತು x ನ ಬಲಕ್ಕೆ ಹೇಳೋಣ ಬಲಕ್ಕೆ ಸ್ಟ್ರಿಂಗ್ ಬರುತ್ತಿದೆ ಅದು ಇದ್ದಕ್ಕಿದ್ದಂತೆ ಶೂಟ್ ಮಾಡಲು ಸಾಧ್ಯವಿಲ್ಲ ಅದು ಮುರಿಯಲು ಸಾಧ್ಯವಿಲ್ಲದ ಸ್ಟ್ರಿಂಗ್ ಆದ್ದರಿಂದ ಈ ಎಡ ಮಿತಿ ಮತ್ತು ಬಲ ಮಿತಿಯನ್ನು ನಾನು ಪರಸ್ಪರ ಹೊಂದಿಸಲಿದ್ದೇನೆ ಇದರಿಂದಾಗಿ ನಾನು ನಿರಂತರ ಕಾರ್ಯವನ್ನು ಪಡೆಯುತ್ತೇನೆ ನಮಗೆ ನಿರಂತರತೆಯ ಮೂಲ ವ್ಯಾಖ್ಯಾನವಿದೆ ಆದ್ದರಿಂದ ಅದು ಎಡಗೈ ಬಲ ಇದು ಕೇಸ್ 1 ರಿಂದ ಮತ್ತು ಅದು ಸರಿಯಾದ ಮಿತಿಗೆ ಸಮನಾಗಿರಬೇಕು ಆದ್ದರಿಂದ ಸರಿಯಾದ ಮಿತಿ ನನಗೆ ಏನು ನೀಡಲಿದೆ ವಿದ್ಯಾರ್ಥಿ ಮತ್ತು ನಾನು ಈ ವಿಷಯದಲ್ಲಿ ಬದಲಿ ಮಾಡಬಹುದು ಆದ್ದರಿಂದ ಇದು ನನಗೆ ನೀಡುತ್ತದೆ ಇದರಿಂದ ಅದು ನನಗೆ ಹೇಳುತ್ತದೆ ಆದ್ದರಿಂದ ನಾನು 4 ಅಸ್ಥಿರಗಳೊಂದಿಗೆ ಪ್ರಾರಂಭಿಸಿದೆ ಮತ್ತು ಈ 4 ಅಸ್ಥಿರಗಳ ನಡುವೆ ನಾನು ಎಷ್ಟು ಸಂಬಂಧಗಳನ್ನು ಹೊಂದಿದ್ದೇನೆ 3 ಸರಿನಾ ಆದ್ದರಿಂದ ನನಗೆ a b ಮತ್ತು c ಇದೆ ಆದ್ದರಿಂದ ಇಲ್ಲಿಯವರೆಗೆ ಮೂರು ಷರತ್ತುಗಳು ಸಾಕಷ್ಟು ಸರಿ ಇಲ್ಲ ನನಗೆ ಇನ್ನೂ ಒಂದು ಸಂಬಂಧ ಬೇಕು ಏಕೆಂದರೆ ನಾನು ಪೂರ್ಣಗೊಳಿಸಲು ಸಂಪೂರ್ಣ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಆ 4 ನೇ ಸ್ಥಿತಿ ಏನು ನಾವು ನಿರಂತರತೆಯನ್ನು ಹೇರುತ್ತೇವೆ ಆ ನಿರಂತರತೆಯು ಭೇದಾತ್ಮಕ ಸಮೀಕರಣದೊಂದಿಗೆ ನೇರವಾಗಿ ವ್ಯವಹರಿಸಿದೆಯೇ ಸರಿ ಇಲ್ಲ ನಾನು ಅದನ್ನು ಸಮೀಕರಿಸಿದ ಪರಿಹಾರದ ರೂಪವನ್ನು ತೆಗೆದುಕೊಂಡೆ ಹಾಗಾದರೆ ನಾವು ಇನ್ನೂ ನಿರ್ವಹಿಸದ ಕಠಿಣ ಭಾಗ ಯಾವುದು x x' ನಲ್ಲಿನ ಭೇದಾತ್ಮಕ ಸಮೀಕರಣ ಆದ್ದರಿಂದ ಈಗ ನಮಗೆ ಈ ಆಯ್ಕೆ ಇಲ್ಲ ಈಗ ನಾವು ಇದನ್ನು ಎದುರಿಸಬೇಕು ಆದ್ದರಿಂದ ನಾವು ಮುಂದಿನದನ್ನು ಮಾಡುತ್ತೇವೆ ಅಂತಿಮ ಟ್ರಿಕ್ ಯಾವುದು ಆದ್ದರಿಂದ ನನಗೆ ಆದ್ದರಿಂದ ನಾನು ಎರಡನೇ ವ್ಯುತ್ಪನ್ನವನ್ನು ಸಂಯೋಜಿಸಿದರೆ ನಾನು ಏನು ಪಡೆಯುತ್ತೇನೆ ಎರಡನೇ ವ್ಯುತ್ಪನ್ನವನ್ನು ಸಂಯೋಜಿಸಿದರೆ ಅದು ನನಗೆ ಮೊದಲ ವ್ಯುತ್ಪನ್ನವನ್ನು ನೀಡುತ್ತದೆ ಸ್ಪಷ್ಟವಾಗಿ ಆದ್ದರಿಂದ ನಾನು ಇದನ್ನು ಎರಡೂ ಕಡೆಗಳಲ್ಲಿ ಸಂಯೋಜಿಸಿದರೆ ನಾನು ಇದನ್ನು ಅಂತರ್ಬೋಧೆಯಿಂದ ಸಂಯೋಜಿಸಿದರೆ ನಾನು ಏನು ನೋಡುತ್ತೇನೆ ಎಡಗೈ ನನಗೆ ಮೊದಲ ಉತ್ಪನ್ನವನ್ನು ನೀಡುತ್ತದೆ ಬಲಗೈ ನನಗೆ ನೀಡುತ್ತದೆ ವಿದ್ಯಾರ್ಥಿ 1 1 ಸರಿ ಆದ್ದರಿಂದ ನಾವು ಬಳಸಬಹುದಾದ ವಿಷಯ ಆದ್ದರಿಂದ ನಾವು ಸಂಯೋಜಿಸೋಣ ಆದರೆ ಏಕೀಕರಣದ ಪ್ರದೇಶ ಹೇಗಿರಬೇಕು ಆದ್ದರಿಂದ ಇದು ನನ್ನ x' ಆದ್ದರಿಂದ ನಾನು ಯಾವುದೇ ಪ್ರದೇಶದಲ್ಲಿ ಸಂಯೋಜಿಸಿದರೆ ನಾನು ಇಲ್ಲಿಂದ ಇಲ್ಲಿಗೆ ಸಂಯೋಜಿಸಿದರೆ ಏನಾದರೂ ಪ್ರಯೋಜನವಿದೆಯೇ ಎಂದು ಹೇಳೋಣ ಯಾವುದೇ ಹಕ್ಕನ್ನು ಹೊಂದಿಲ್ಲ ಏಕೆಂದರೆ ನಾನು ಯಾವುದೇ ಸಂಬಂಧವನ್ನು ಪಡೆಯಲು ಹೋಗುವುದಿಲ್ಲ ಏಕೆಂದರೆ ಈ ಕಾರ್ಯವು ಅಲ್ಲಿಯೇ ನಿರಂತರವಾಗಿರುತ್ತದೆ ಆದರೆ ಮತ್ತೊಂದೆಡೆ ಎಲ್ಲವನ್ನೂ ಅಳಿಸಿಹಾಕಿದೆ ಮತ್ತೊಂದೆಡೆ ನಾನು ಇಲ್ಲಿಂದ ಇಲ್ಲಿಗೆ ಸಂಯೋಜಿಸಿದರೆ ಅದು ಆಸಕ್ತಿದಾಯಕವಾದದ್ದು ಸಂಭವಿಸುತ್ತದೆ ಆದ್ದರಿಂದ ನಾವು ಈಗ ಸಂಯೋಜಿಸೋಣ ಆದ್ದರಿಂದ ಇದನ್ನು ನಾನು ಸಂಯೋಜಿಸಲು ಹೋಗುತ್ತೇನೆ ನಾನು ತಂತಿಯ ಉದ್ದಕ್ಕೂ ಸಂಯೋಜಿಸುತ್ತಿದ್ದೇನೆ ಆದ್ದರಿಂದ ಏಕೀಕರಣದ ವೇರಿಯೇಬಲ್ x ಸ್ವತಃ ಮತ್ತು ಇದು ದ ಅವಿಭಾಜ್ಯವಾಗುತ್ತದೆ ಆದ್ದರಿಂದ ಎಡಗೈ ನನಗೆ ಏನು ನೀಡುತ್ತದೆ ವಿದ್ಯಾರ್ಥಿ G' ಅದು ನನಗೆ G' ನೀಡುತ್ತದೆ ಅಲ್ಲಿ ಎರಡನೇ ಉತ್ಪನ್ನದ ಅವಿಭಾಜ್ಯವು ನನಗೆ ಮೊದಲ ವ್ಯುತ್ಪನ್ನವನ್ನು ನೀಡುತ್ತದೆ ಆದ್ದರಿಂದ ಇದು ನನಗೆ ನೀಡುತ್ತದೆ ಮತ್ತು ಬಲಗೈ ಕಡೆ ನನಗೆ ನೀಡುತ್ತದೆ ವಿದ್ಯಾರ್ಥಿ 1 1 ಸರಿ ಏಕೆಂದರೆ ನಾನು ಏಕೀಕರಣದಲ್ಲಿ ನಾನು ಏಕತ್ವವನ್ನು ಸೇರಿಸಿದ್ದೇನೆ ಎಡಗೈಯ ಮೌಲ್ಯ ನನಗೆ ತಿಳಿದಿದೆಯೇ ನನಗೆ ಅದು ಸರಿಯಾಗಿ ತಿಳಿದಿದೆ ಆದ್ದರಿಂದ ಎಡಗೈ ಸರಳವಾಗಿ ನನಗೆ ನೀಡಲು ಹೊರಟಿದೆ ಆದ್ದರಿಂದ ಅದು G' ಎರಡೂ ಸಂದರ್ಭಗಳಲ್ಲಿ G' ಎಂದರೇನು ಮತ್ತು ಸರಿ ಆದ್ದರಿಂದ ಇದು ಸರಿ ಮತ್ತು ಸರಿ ಆದ್ದರಿಂದ ಇದು ನನಗೆ ಸರಿಯಾದದನ್ನು ನೀಡುತ್ತದೆ ಆದ್ದರಿಂದ ಅದು ನನ್ನ ನಾಲ್ಕನೇ ಸಂಬಂಧವಾಗಿದೆ ಆದ್ದರಿಂದ ನಾನು ಇದನ್ನು ಸರಳಗೊಳಿಸಬಹುದು ನಾನು ಪಡೆಯುವ ಅಂತಿಮ ಅಭಿವ್ಯಕ್ತಿಯನ್ನು ನಾನು ನಿಮಗೆ ಹೇಳುತ್ತೇನೆ ಮತ್ತು ನಾನು ಪಡೆಯುತ್ತೇನೆ ಆದ್ದರಿಂದ ನಾನು ಇಲ್ಲಿ ಬೀಜಗಣಿತವನ್ನು ಮಾಡಿದ್ದೇನೆ ಇಲ್ಲಿ ನಾನು ಈ ಸಂಬಂಧವನ್ನು ಹೊಂದಿದ್ದೇನೆ ಇಲ್ಲಿ ಸಂಬಂಧ c ನಾನು ಇದನ್ನು d ಈ ಸಂಬಂಧದೊಂದಿಗೆ ಸೇರಿಸಿದೆ ಎರಡು ಸಮೀಕರಣಗಳು ಮತ್ತು ಎರಡು ಅಸ್ಥಿರಗಳು ನಾನು ಒಂದನ್ನು ಎರಡನ್ನು ತೊಡೆದುಹಾಕಬಹುದು ಮತ್ತು ಕೊಟ್ಟಿರುವ ವಿಷಯದಲ್ಲಿ ಅದನ್ನು ಇಲ್ಲಿಂದ ಪಡೆಯಬಹುದು ಆದ್ದರಿಂದ ನಾನು ಇಲ್ಲಿಗೆ ಬರುವ ಅಂತಿಮ ಪರಿಹಾರವೆಂದರೆ ನಾನು ಅದನ್ನು ಮತ್ತೆ ಎಂದು ಬರೆಯಬಲ್ಲೆ ಮತ್ತು ನನಗೆ ಎರಡು ಪ್ರಕರಣಗಳು ಬೇಕಾಗುತ್ತವೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ಇದು ಆಗುತ್ತದೆ ಆದ್ದರಿಂದ ನಾನು ಗಡಿ ಪರಿಸ್ಥಿತಿಗಳನ್ನು ಬಳಸುವುದು ಅಷ್ಟು ಕಷ್ಟವಲ್ಲ ನಾನು ಪ್ರಚೋದನೆಯನ್ನು ಎಲ್ಲಿ ಇರಿಸಿದ್ದೇನೆ ಎಂಬ ಮಾಹಿತಿಯನ್ನು ನಾನು ಬಳಸಿದ್ದೇನೆ ಮತ್ತು ನನಗೆ ಪ್ರತಿಕ್ರಿಯೆ ಸಿಕ್ಕಿತು ಆದ್ದರಿಂದ ಅಂತಿಮ ಪರಿಹಾರವನ್ನು ನಾನು ಏನು ಬರೆಯುತ್ತೇನೆ ಅಂತಿಮ ಪರಿಹಾರವೆಂದರೆ ಸ್ಥಳಾಂತರ ನಾನು u ಗೆ ಹೋಗುತ್ತಿದ್ದೇನೆ ಆದ್ದರಿಂದ ನಾನು ಪ್ರಚೋದನೆಯ ಪ್ರತಿಕ್ರಿಯೆಗಳ ಸಂಪೂರ್ಣ ಯಂತ್ರೋಪಕರಣಗಳಿಗೆ ಗ್ರೀನ್ನ ಕಾರ್ಯ ವೆಂದು ಹೊಸ ಹೆಸರನ್ನು ನೀಡಿದ್ದೇನೆ ಮತ್ತು ಗ್ರೀನ್ನ ಕಾರ್ಯವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಸರಳ 1 ಡಿ ಉದಾಹರಣೆಯಲ್ಲಿ ತೋರಿಸಿದ್ದೇನೆ ಈಗ ನಿಮ್ಮ ಆಪರೇಟರ್ ಇಲ್ಲಿಗೆ ಬಂದರೆ ಈ ಆಪರೇಟರ್ ಏನಾದರೂ ವಿಭಿನ್ನವಾಗಿದ್ದರೆ ಎಲ್ಲಾ ಲೆಕ್ಕಾಚಾರಗಳು ಬದಲಾಗುತ್ತವೆ ಆದರೆ ಕಲ್ಪನೆಯು ಅದೇ ಉಳಿಯುತ್ತದೆ ಆದ್ದರಿಂದ ಇದು ನಿಮ್ಮ ಸರಳ 1 ಡಿ ಉದಾಹರಣೆಯಾಗಿದೆ